ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 53 ಇಂದು ನಾವು ಪ್ರಥಮ ದರ್ಜೆಶ್ರೇಣಿ ಮತ್ತು ಪ್ರಥಮ ಪ್ರಮಾಣದ ಅವಕಲನ ಸಮೀಕರಣಗಳ ಕುರಿತು ಚರ್ಚೆಯನ್ನು ಮುಂದುವರಿಸುತ್ತೇವೆ ಇಂದಿನ ವಿಷಯವು ನಿಖರವಾದ ಅವಕಲನ ಸಮೀಕರಣಗಳಾಗಿರುತ್ತದೆ ಆದ್ದರಿಂದ ನಾವು ಮುಖ್ಯವಾಗಿ ಈ ನಿಖರವಾದ ಅವಕಲನ ಸಮೀಕರಣಗಳ ಪರಿಚಯ ಮತ್ತು ನಿಖರವಾದ ಅವಕಲನ ಸಮೀಕರಣಗಳ ಪರಿಹಾರಗಳನ್ನು ಹೇಗೆ ಪಡೆಯುತ್ತೇವೆ ಎಂದು ನೋಡುತ್ತೇವೆ ನಿಖರವಾದ ಅವಕಲನ ಸಮೀಕರಣಗಳು ಯಾವುವು ಈ M ಮತ್ತು N ಗಳು x ಮತ್ತು y ನ ಉತ್ಪನ್ನಗಳಾಗಿದ್ದರೆ ಈ ಸಮೀಕರಣ Mdx ಕೂಡಿಸು Ndy ಯನ್ನು ನಿಖರ ಎಂದು ಕರೆಯಲಾಗುತ್ತದೆ ಎಂಬ ಉತ್ಪನ್ನವಿದೆ ಆದ್ದರಿಂದ ಎಂಬ ಉತ್ಪನ್ನ ಇದ್ದರೆ ಈ ಎರಡು ಚರಗಳ ಉತ್ಪನ್ನ ಇದರ ಅವಕಲನವು ನಿಖರವಾಗಿ ಈ ಆಗಿದೆ ಮತ್ತೆ ಮರುಕಳಿಸಲು f x ಉತ್ಪನ್ನದ ಅವಕಲನ ಯಾವುದು ಅವಕಲನದ ಬಗ್ಗೆ ನಾವು ಈಗಾಗಲೇ ಎರಡು ಚರಗಳ ಕಲನಶಾಸ್ತ್ರದಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ಈ ಎರಡು ಚರಗಳ ಉತ್ಪನ್ನಗಳ ಅವಕಲನ ಆದ್ದರಿಂದ ಇದರರ್ಥ ನಾವು ಉತ್ಪನ್ನವನ್ನು ಹುಡುಕುತ್ತಿದ್ದೇವೆ ಇದರ ಅವಕಲನವು ನಿಖರವಾಗಿ ಈ ಅವಕಲನ ಸಮೀಕರಣ ಅಥವಾ ಈ ಅವಕಲನ ಸಮೀಕರಣದ ಎಡಭಾಗವಾಗಿದೆ ನಂತರ ನಾವು ಈ ಅವಕಲನ ಸಮೀಕರಣವನ್ನು ನಿಖರವಾದ ಅವಕಲನ ಎಂದು ಕರೆಯುತ್ತೇವೆ ಏಕೆಂದರೆ ಅವಕಲನ ಸಮೀಕರಣವು ಕೆಲವು ಉತ್ಪನ್ನದ ಅವಕಲನವಾಗಿದೆ ಮತ್ತು ಒಮ್ಮೆ ನಾವು ಅಂತಹ ಉತ್ಪನ್ನವನ್ನು ಕಂಡುಕೊಂಡರೆ ಏಕೀಕರಣವು ತುಂಬಾ ಸುಲಭ ಏಕೆಂದರೆ ನಾವು ಇಲ್ಲಿ f ನ ಅವಕಲನವನ್ನು ಹೊಂದಿದ್ದೇವೆ ಈ f ನ ಅವಕಲನವು 0 ಕ್ಕೆ ಸಮಾನವಾಗಿರುತ್ತದೆ ಮತ್ತು ನಂತರ ಪರಿಹಾರವು f ಆಗಿರುತ್ತದೆ ಮತ್ತು ಅದು ಸ್ಥಿರಾಂಕಕ್ಕೆ ಸಮಾನವಾಗಿರುತ್ತದೆ ಈ ಉತ್ಪನ್ನ f ಅನ್ನು ಕಂಡುಹಿಡಿಯುವುದು ಮುಖ್ಯ ಕೆಲಸ ಇದರ ಅವಕಲನವು ನಿಖರವಾಗಿ ಈ ಅವಕಲನ ಸಮೀಕರಣವಾಗಿದೆ ಆದ್ದರಿಂದ ಈ f ಯಾವುದರ ಅವಕಲನ ಎಂದು ನಾವು ಕಂಡುಕೊಳ್ಳುತ್ತೇವೆ ಅಥವಾ ನಾವು ಈಗಾಗಲೇ ಚರ್ಚಿಸಿದಂತೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಅವಕಲನವನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅವಕಲನ ಸಮೀಕರಣವು ನಿಖರವಾಗಿರಲು ಅಗತ್ಯವಾದ ಮತ್ತು ಸಾಕಷ್ಟು ಷರತ್ತಿನ ಬಗ್ಗೆ ಇಲ್ಲಿ ಉತ್ತಮ ಫಲಿತಾಂಶವಿದೆ ಮತ್ತು ಇಲ್ಲಿ ಒಂದು ಅವಕಲನ ಸಮೀಕರಣ ಕ್ಕೆ ನಿಖರವಾಗಿ ಇರಬೇಕಾದರೆ ಇದಕ್ಕೆ ಬೇಕಾಗುವ ಅಗತ್ಯವಾದ ಮತ್ತು ಸಾಕಷ್ಟು ಷರತ್ತು ಇಲ್ಲಿದೆ ಈ ಉತ್ಪನ್ನ M ನ ಆಂಶಿಕ ನಿಷ್ಪನ್ನಗಳು ಇಲ್ಲಿ ಈ ಉತ್ಪನ್ನ N ನ ಆಂಶಿಕ ನಿಷ್ಪನ್ನಕ್ಕೆ ಸಮನಾಗಿರಬೇಕು ಇದು ಸಾಕಷ್ಟು ಮಾತ್ರವಲ್ಲ ಇದು ಅಗತ್ಯವಾದ ಷರತ್ತಾಗಿದೆ ನಮಗೆ ಇಲ್ಲಿ ಎರಡೂ ಮಾರ್ಗಗಳಿವೆ ಒಂದು ಅವಕಲನ ಸಮೀಕರಣದ ನಿಖರತೆಗೆ ಸಹ ಷರತ್ತು ಅಗತ್ಯವಾಗಿದೆ ಮತ್ತು ಅವಕಲನ ಸಮೀಕರಣದ ನಿಖರತೆಗೆ ಈ ಷರತ್ತು ಸಾಕಾಗುತ್ತದೆ ಇದು ಬಹಳ ಮುಖ್ಯವಾದ ಫಲಿತಾಂಶವಾದ್ದರಿಂದ ನಾವು ಅದರ ಪುರಾವೆಗಳ ಮೂಲಕವೂ ಹೋಗುತ್ತೇವೆ ಈ ಷರತ್ತು ಅಗತ್ಯವಾಗಿದೆ ಎಂದು ನಾವು ಊಹಿಸೋಣ ಅಂದರೆ ಕೊಟ್ಟಿರುವ ಅವಕಲನ ಸಮೀಕರಣವು ನಿಖರವಾಗಿದ್ದರೆ ಸಮೀಕರಣವು ನಿಖರವಾಗಿರಲಿ ಆದ್ದರಿಂದ ಸಮೀಕರಣವು ನಿಖರವಾಗಿದೆ ಎಂದು ನಾವು ಭಾವಿಸುಸೋಣ ಮತ್ತು ನಂತರ ಈ ಷರತ್ತು ಇದೆ ಎಂದು ನಾವು ಸಾಬೀತುಪಡಿಸುತ್ತೇವೆ ಇಲ್ಲಿ ಈ ಸಮೀಕರಣವು ನಿಖರವಾಗಿದ್ದರೆ ನಾವು f ಎಂಬ ಉತ್ಪನ್ನವನ್ನು ಹೊಂದಿದ್ದೇವೆ ಅದು ಎರಡು ಚರಗಳ ಕಾರ್ಯವಾಗಿದ್ದು ಇದರ ಭೇದಾತ್ಮಕತೆಯು ಈ ಆಗಿರುತ್ತದೆ ಇದು ನಿಖರವಾದ ಅವಕಲನ ಸಮೀಕರಣಗಳ ವ್ಯಾಖ್ಯಾನಕ್ಕೆ ಅನುಗುಣವಾಗಿರುತ್ತದೆ ಅವಕಲನ ಸಮೀಕರಣವು ನಿಖರವಾಗಿದ್ದರೆ ನಾವು ನಿರ್ದಿಷ್ಟ ಭೇದಾತ್ಮಕ ಸಮೀಕರಣಕ್ಕೆ ಸಮನಾಗಿರೊ ಈ ಅನ್ನು ಹೊಂದಿರಬೇಕು ನಂತರ dx ಮತ್ತು dy ಗುಣಾಂಕಗಳನ್ನು ಸಮೀಕರಣ ಮಾಡುತ್ತಾ ನಾವು ಇಲ್ಲಿ ಈ dx ಅನ್ನು ಹೊಂದಿದ್ದೇವೆ ಮತ್ತು ಬಲಭಾಗದಲ್ಲಿ ನಾವು dx ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ ಈ dy ಅನ್ನು ಹೊಂದಿದ್ದೇವೆ ಮತ್ತು ನಾವು ಅಲ್ಲಿ dy ಅನ್ನು ಹೊಂದಿದ್ದೇವೆ ಈಗ ನಾವು ಇದನ್ನು ಸಮೀಕರಿಸಬಹುದು ಏಕೆಂದರೆ ಇದು ಸಮಾನವಾಗಿರಬೇಕು ಆದ್ದರಿಂದ ಈ dx ಮತ್ತು dy ಗುಣಾಂಕಗಳನ್ನು ಸಮೀಕರಿಸುವ ಮೂಲಕ ನಾವು ಇಲ್ಲಿ ಏನು ಪಡೆಯುತ್ತಿದ್ದೇವೆ ಅದುವೇ ಮತ್ತು ಈಗ ನಾವು ಈ f ಎರಡನೇ ದರ್ಜೆಯ ಆ೦ಶಿಕ ನಿಷ್ಪನ್ನಗಳವರೆಗೆ ಅವಿರತವಾಗಿರುತ್ತದೆ ಎಂದು ಊಹಿಸಬೇಕಾಗಿದೆ ಏಕೆಂದರೆ ನಾವು ಎರಡನೇ ದರ್ಜೆಯ ನಿಷ್ಪನ್ನಗಳ ಸಮಾನತೆಯನ್ನು ಊಹಿಸಲು ಬಯಸುತ್ತೇವೆ ಮತ್ತು ಅದಕ್ಕಾಗಿ f ಎರಡನೇ ದರ್ಜೆಯ ನಿಷ್ಪನ್ನದವರೆಗೆ ಅವಿರತವಾಗಿರುತ್ತದೆ ಎಂದು ಊಹಿಸಲು ಇದು ಸಾಕಾಗುತ್ತದೆ ಆದ್ದರಿಂದ ನಾವು ಇದನ್ನು ಪಡೆಯುತ್ತೇವೆ ಎರಡನೇ ದರ್ಜೆಯ ಆ೦ಶಿಕ ನಿಷ್ಪನ್ನಗಳ ಈ ನಿರಂತರತೆಯನ್ನು ಊಹಿಸಿ ನಾವು ಈ ಅವಕಲನ ದರ್ಜೆಯನ್ನು ಹಿಮ್ಮುಖಗೊಳಿಸಬಹುದು ಅಂದರೆ ಇದು ಗೆ ಸಮಾನವಾಗಿರುತ್ತದೆ ಇಲ್ಲಿ ಈ ಅನ್ನು ಹೊಂದಿರುವ ನಾವು ಈಗ ಇದು ಏನೂ ಅಲ್ಲ ಎಂದು ಕಂಡುಹಿಡಿಯಬಹುದು ಆದರೆ ಏಕೆಂದರೆ ಈ ಇಲ್ಲಿಂದ ಇದು ಮತ್ತು ಈ ಆಗಿರುತ್ತದೆ ಆದ್ದರಿಂದ ನಾವು ಈ ನೊಂದಿಗೆ ಇಲ್ಲಿ ಬದಲಾಯಿಸಿದ್ದೇವೆ ಗೆ ಸಮನಾಗಿರಬೇಕು ಎಂಬ ಷರತ್ತನ್ನು ನಾವು ಈಗಾಗಲೇ ಪಡೆದುಕೊಂಡಿದ್ದೇವೆ ಮತ್ತು ಇದು ಅಗತ್ಯವಾದ ಷರತ್ತಾಗಿದೆ ಏಕೆಂದರೆ ನಾವು ಕೊಟ್ಟಿರುವ ನಿಖರವಾದ ಸಮೀಕರಣದೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಂತರ ಈ ಮೋಡ್ ಸ್ಥಿತಿಯನ್ನು ಹೊಂದಿರಬೇಕು ಈಗ ನಾವು ಬೇರೆ ರೀತಿಯಲ್ಲಿ ನೋಡುತ್ತೇವೆ ಅಂದರೆ ಈ ಷರತ್ತು ಹೊಂದಿದ್ದರೆ ಸಮೀಕರಣವು ನಿಖರವಾಗಿದೆ ಮತ್ತು ಈ ಅಗತ್ಯ ಮತ್ತು ಸಾಕಷ್ಟು ಷರತ್ತುಗಳ ಪುರಾವೆಗಳನ್ನು ಪೂರ್ಣಗೊಳಿಸುತ್ತೇವೆ ಎಂದು ನಾವು ತೋರಿಸುತ್ತೇವೆ ಈಗ ಇಲ್ಲಿ ಕೊಟ್ಟಿರುವ ಷರತ್ತು ಪರ್ಯಾಪ್ತವಾಗಿದೆ ಎಂದು ನಾವು ಪರಿಗಣಿಸುತ್ತೇವೆ ಅಂದರೆ ಈ ಷರತ್ತು ಅನ್ವಯಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ನಂತರ ನಾವು ಈ ನಿಖರವಾಗಿದೆ ಎಂದು ತೋರಿಸುತ್ತೇವೆ ಇದು ನಿಖರವಾಗಿದೆ ಎಂದು ತೋರಿಸಲು ನಾವು ಮೂಲತಃ f ಎಂಬ ಉತ್ಪನ್ನವನ್ನು ಪಡೆಯಬೇಕು ಇದರ ಅವಕಲನವು ನಿಖರವಾಗಿ ಈ ಆಗಿದೆ ಇದರರ್ಥ ನಾವು ಇಲ್ಲಿ ಅನ್ನು ಕಂಡುಹಿಡಿಯಬೇಕು ಅಂದರೆ ಈ ಕ್ರಿಯೆಯ ಈ ಅವಕಲನದ ಗೆ ಸಮಾನವಾಗಿರುತ್ತದೆ ಇದು ಸ್ವಲ್ಪ ಸೈದ್ಧಾಂತಿಕವಾಗಿದೆ ಅಂತಹ ಉತ್ಪನ್ನದ ನಿರ್ಮಾಣಕ್ಕಾಗಿ ನೀವು ಈ ಅನ್ನು ತೆಗೆದುಕೊಳ್ಳುತ್ತೀರಿ ಇದು ಈ ಉತ್ಪನ್ನದ ನಿರ್ಮಾಣ ಪ್ರಕ್ರಿಯೆ ಇಲ್ಲಿ ನಾವು ಈ ಉತ್ಪನ್ನವನ್ನು ಈ M ನ ಅನುಕಳನ ಎಂದು ತೆಗೆದುಕೊಳ್ಳುತ್ತೇವೆ ಈ ಅನುಕಳನದ ಅರ್ಥವೇನು ಇದು ಈ ನ ನಿಷ್ಪನ್ನ ಏಕೆಂದರೆ ನಾವು x ಗೆ ಸಂಬಂಧಿಸಿದಂತೆ ಇಲ್ಲಿ ಅನುಕಳನವನ್ನು ಹೊಂದಿದ್ದೇವೆ ಮತ್ತು ನಾವು ಇಲ್ಲಿ ಅವಕಲನವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಸಂಬಂಧದಿಂದ ನೀವು ಈ M ಅನ್ನು ಪಡೆಯುತ್ತೀರಿ ಈಗ ಅಂತಹ G ಯನ್ನು ಹೊಂದಿದ್ದು ಎಂಬ ಅವಕಲನವನ್ನು ನಾವು ನಿಖರವಾಗಿ ನಿರ್ಮಿಸುವ ಮೊದಲು ನಾವು ಮೊದಲು ಏನು ತೋರಿಸುತ್ತೇವೆ ನಾವು ಈ ಉತ್ಪನ್ನ N ∂g∂y ಅನ್ನು ತೋರಿಸುತ್ತೇವೆ ಈ ಅವಕಲನ ಸಮೀಕರಣದಲ್ಲಿ N ಎಂಬುದು ಉತ್ಪನ್ನವಾಗಿದೆ ಮತ್ತು ಈ ನಿರ್ಮಿತ ಉತ್ಪನ್ನ ಮತ್ತು y ಗೆ ಸಂಬಂಧಿಸಿದಂತೆ ಅದರ ನಿಷ್ಪನ್ನವನ್ನು ಮೈನಸ್ ಮಾಡುತ್ತದೆ ಮತ್ತು ನಾವು ಈ ವ್ಯತ್ಯಾಸವನ್ನು ಇಲ್ಲಿ ತೆಗೆದುಕೊಂಡರೆ ಈ ಉತ್ಪನ್ನವು ಕೇವಲ y ನ ಉತ್ಪನ್ನವಾಗಿದೆ f ಉತ್ಪನ್ನದ ನಿರ್ಮಾಣದ ಮೊದಲು ಇದನ್ನು ನಾವು ತೋರಿಸಲು ಬಯಸುತ್ತೇವೆ ಈ ಅರ್ಥವನ್ನು ತೋರಿಸಲು ನಾವು x ಗೆ ಸಂಬಂಧಿಸಿದಂತೆ ಆ೦ಶಿಕ ನಿಷ್ಪನ್ನವನ್ನು ಪಡೆಯಬೇಕು ಮತ್ತು ಅದು 0 ಆಗಿದ್ದರೆ ಇದರರ್ಥ ಇದು x ನಿಂದ ಮುಕ್ತವಾಗಿದೆ ಮತ್ತು ಇದು ಕೇವಲ y ನ ಉತ್ಪನ್ನವಾಗಿದೆ ಈಗ ಗಳನ್ನು ನೀಡಲಾಗಿದೆ ಮತ್ತು ನಾವು ಇದನ್ನು ಉತ್ಪನ್ನದ ಆ೦ಶಿಕ ನಿಷ್ಪನ್ನ ಎಂದು ಪರಿಗಣಿಸಲು ಬಯಸುತ್ತೇವೆ ನಾವು ಈಗ ಇದನ್ನು ತೋರಿಸುತ್ತೇವೆ ಮತ್ತು ಅದು ನಮಗೆ ಹೇಳುತ್ತದೆ ಇದು ಕೇವಲ y ನ ಉತ್ಪನ್ನವಾಗಿದೆ ಎಂಬುದು ಇಲ್ಲ ಇಲ್ಲಿ ಈಗ ಇದು

ನಾವು ಈ ಷರತನ್ನು ನಿಖರತೆಗಾಗಿ ಪರಿಶೀಲಿಸಬೇಕಾಗಿದೆ ಮತ್ತು ಸಮೀಕರಣವು ನಿಖರವಾಗಿದೆ ಎಂದು ನಮಗೆ ತಿಳಿದ ನಂತರ ನಾವು ಈ f ಅನ್ನು ಹೇಗಾದರೂ ನಿರ್ಮಿಸಬೇಕು ಅದು ಹೇಗೆಂದರೆ ಇದರ ಅವಕಲನವು ನೀಡಲಾದ ಅವಕಲನ ಸಮೀಕರಣ ಆಗಿರಬೇಕು ಮತ್ತು ಅದು ನಿಖರವಾಗಿಲ್ಲದಿದ್ದರೆ ಅವಕಲನ ಸಮೀಕರಣದ ಪರಿಹಾರವನ್ನು ಪಡೆಯಲು ನಾವು ಬೇರೆ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ ಇಲ್ಲಿ ಕೇವಲ ಒಂದು ಹೇಳಿಕೆ ನಿಖರವಾದ ಭೇದಾತ್ಮಕ ಸಮೀಕರಣದ ಪರಿಹಾರ ಈ ಸಮೀಕರಣವು ನಿಖರವಾಗಿದೆ ಎಂದು ನಮಗೆ ತಿಳಿದ ನಂತರ ಇದರರ್ಥ ಈ df 0 ಏಕೆಂದರೆ f ಎಂಬ ಉತ್ಪನ್ನವಿದೆ ಇದರ ಅವಕಲನ ಈ ಇದರರ್ಥ ಈ df 0 ಮತ್ತು ಪರಿಹಾರವನ್ನು ನಾವು f ಪರಿಭಾಷೆಯಲ್ಲಿ f ಸ್ಥಿರವಾಗಿರುತ್ತದೆ ಎಂದು ಬರೆಯಬಹುದು ಏಕೆಂದರೆ ಈ ಉತ್ಪನ್ನದ ಅವಕಲನ 0 ಆಗಿದೆ ಈ ಉತ್ಪನ್ನವು ಇಲ್ಲಿ ಸ್ಥಿರಾಂಕಕ್ಕೆ ಸಮಾನವಾಗಿರುತ್ತದೆ ಈ ಸಮೀಕರಣದಿಂದ df 0 ಆಗಿದ್ದರೆ ನಾವು f c ಅನ್ನು ಪಡೆಯುತ್ತಿದ್ದೇವೆ ಅದು ನಾವು ಹುಡುಕುತ್ತಿರುವ ಸಂಬಂಧ ಮತ್ತು ಇದು ಈ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಅಂದರೆ f c ಗೆ ಸಮನಾಗಿರುತ್ತದೆ ಇದು ಈ ನಿಖರವಾದ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಮತ್ತೊಮ್ಮೆ ಗಮನಿಸಬೇಕಾದರೆ ನಮ್ಮ ನಿರ್ಮಾಣದ ಪ್ರಕಾರ ಇದು f ಆಗಿತ್ತು ಈ Mdx ನ ಅನುಕಳನವು ಒಂದು ಪದವಾಗಿತ್ತು ಮತ್ತು ನಂತರ ನಾವು ಈ ಅನುಕಳನ ಪದವನ್ನು ಸಹ ಹೊಂದಿದ್ದೇವೆ ಅದು f ಇದನ್ನು ನಾವು ಮೊದಲು ನಿರ್ಮಿಸಿದ್ದೇವೆ ಇದು ಇಲ್ಲಿ ನಮ್ಮ f ಮತ್ತು ನಾವು ಇದನ್ನು ಸೈದ್ಧಾಂತಿಕವಾಗಿ ನಿರ್ಮಿಸಿದ್ದೇವೆ ಮತ್ತು ಇದರಿಂದ ನಾವು ಬೇರೆ ಏನನ್ನು ಪಡೆಯಬಹುದು ಈ ಸಮೀಕರಣವು ನಿಖರವಾಗಿದ್ದರೆ ಈ N ಮೈನಸ್ del g ವಿಭಜಿಸಿ del y ಕೇವಲ y ನ ಉತ್ಪನ್ನವಾಗಿದೆ ಎಂದು ನಾವು ತೋರಿಸಿದ್ದೇವೆ ತದನಂತರ ಹಲವಾರು ಪಠ್ಯಪುಸ್ತಕಗಳಲ್ಲಿ ಮಾರ್ಗದರ್ಶಕಗಳನ್ನು ಸಹ ಬಳಸಲಾಗುತ್ತದೆ ಇಲ್ಲಿ ಅವಕಲನ ಸಮೀಕರಣವು ನಿಖರವಾಗಿದೆ ಎಂದು ನಮಗೆ ತಿಳಿದ ನಂತರ ಕೊಟ್ಟಿರುವ ಅವಕಲನಗಳನ್ನು ಸಮೀಕರಣಕ್ಕೆ ನಾವು ನೇರವಾಗಿ ಪರಿಹಾರವನ್ನು ಬರೆಯಬಹುದು ಇಲ್ಲಿ M ನ ಅನುಕಳನವನ್ನು ನೀಡಲಾಗಿದೆ ನಾವು ನ ಅನುಕಳನವನ್ನು ಕಂಡುಹಿಡಿಯಬಹುದು ಎರಡನೆಯ ಭಾಗದಲ್ಲಿ ಮೌಲ್ಯಮಾಪನ ಮಾಡಲು ಇಲ್ಲಿ ಸ್ವಲ್ಪ ಜಟಿಲವಾಗಿದೆ ಏಕೆಂದರೆ ನಾವು ಮೊದಲು G ಆ೦ಶಿಕ ಅನುಕಳನ ಮತ್ತು N ಮೈನಸ್ ಅನ್ನು ಸ್ಥಾಪಿಸಬೇಕು ಮಾರ್ಗದರ್ಶಕದ ನಿದರ್ಶನ ನಿಖರವಾಗಿ ಇಲ್ಲಿಂದ ಬರುತ್ತದೆ ನಮಗೆ ತಿಳಿದಿದೆ ಇದು ಕೇವಲ y ನ ಉತ್ಪನ್ನವಾಗಿದೆ ಆದ್ದರಿಂದ ನಾವು ಈ N ನಿಂದ ಏನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ N ನಿಂದ ಅದನ್ನು ಮೈನಸ್ ಮಾಡಿ ನಾವು ಅದನ್ನು ತೆಗೆದುಹಾಕಬೇಕಾಗಿದೆ ಇದರಿಂದ ಇದು ಕೇವಲ y ನ ಉತ್ಪನ್ನವಾಗುತ್ತದೆ N ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ x ಅನ್ನು ಹೊಂದಿರದಿದ್ದರೆ ಅಂದರೆ ಈ N ನ ನಿಯಮಗಳು ಕೇವಲ y ಅನ್ನು ಒಳಗೊಂಡಿರುತ್ತವೆ ಇಲ್ಲಿ x ಇರಬಾರದು ನಾವು N ನಿಂದ y ನ ನಿಯಮಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಇಲ್ಲಿ ಅನುಕಲನ ಮಾಡುತ್ತೇವೆ ಅದು ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವಾಗಿದೆ ನಾವು ಈ ಮಾರ್ಗದರ್ಶಕವನ್ನು ಸಹ ಬಳಸಬಹುದು ಎಂದು ನಾವು ಉದಾಹರಣೆಯಲ್ಲಿ ನೋಡುತ್ತೇವೆ ಆದರೆ ಇದರ ಅಗತ್ಯವಿಲ್ಲ ಏಕೆಂದರೆ ಸಮೀಕರಣವು ನಿಖರವಾಗಿದೆ ಎಂದು ನಮಗೆ ತಿಳಿದ ನಂತರ ನಾವು ಈ ಉತ್ಪನ್ನವನ್ನು ಕಂಡುಹಿಡಿಯಬೇಕು ಇದರ ಅವಕಲನ ಇದಾಗಿದೆ ಮತ್ತು ಈ f ಅನ್ನು ಇಲ್ಲಿ ಪಡೆಯಲು ಮತ್ತೊಂದು ವ್ಯವಸ್ಥಿತ ವಿಧಾನವಿದೆ ಆದ್ದರಿಂದ ನಾವು ಈ ನೇರ ಸೂತ್ರವನ್ನು ಆ ಸಂದರ್ಭದಲ್ಲಿ ಬಳಸಬೇಕಾಗಿಲ್ಲ ನಾವು ಒಂದು ಉದಾಹರಣೆಯನ್ನು ನೋಡೋಣ ಸಮೀಕರಣವು ನಿಖರವಾಗಿದೆ ಆದ್ದರಿಂದ ಎಂಬ ಉತ್ಪನ್ನ ಅಸ್ತಿತ್ವದಲ್ಲಿದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ನಿಖರವಾಗಿದೆ f ಎಂಬ ಉತ್ಪನ್ನವಿದೆ ಎಂದು ನಮಗೆ ತಿಳಿದಿದೆ ಇದರ ಅವಕಲನವನ್ನು ಇಲ್ಲಿ ನಿಖರವಾಗಿ ನೀಡಲಾಗಿದೆ ನಾವು ಈಗ ಈ ಎರಡು ಸಂಬಂಧಗಳನ್ನು ಹೊಂದಿದ್ದೇವೆ ಗೆ ಸಂಬಂಧಿಸಿದಂತೆ ಅನುಕಲಿಸಬೇಕು y ಗೆ ಸಂಬಂಧಿಸಿದಂತೆ ಅವಕಲಿಸುತ್ತೇವೆ ಪರಿಹಾರ f ಅನ್ನು ಪಡೆದ ನಂತರ f ಸ್ಥಿರಾಂಕಕ್ಕೆ ಸಮಾನವಾಗಿದೆ ಎಂದು ನಾವು ಪರಿಹಾರವನ್ನು ಬರೆಯಬಹುದು ಆದ್ದರಿಂದ ಪರಿಹಾರ f ಎಂಬ ಸ್ಥಿರಾಂಕಕ್ಕೆ ಸಮಾನವಾಗಿದೆ ಏಕೆಂದರೆ ನಾವು ಈಗಾಗಲೇ ಅನ್ನು ಬಳಸಿದ್ದೇವೆ ಅಂದರೆ ಇಲ್ಲಿ ಈ f ಸಮೀಕರಣದಲ್ಲಿ ಅನ್ನು ಇಲ್ಲಿ ಆದೇಶಿಸುವ ಮೂಲಕ ಇದು ನಿಮ್ಮ f ಆಗಿದೆ ಇದು ಇಲ್ಲಿ f ಮತ್ತು ನೊಂದಿಗೆ ಗೆ ಸಮಾನವಾಗಿರುತ್ತದೆ ಈಗ ಮತ್ತು ಅವು ಎರಡು ವಿಭಿನ್ನ ಅನಿಯಂತ್ರಿತ ಸ್ಥಿರಾಂಕಗಳಾಗಿವೆ ಆದರೆ ನಾವು ಇದನ್ನು ಒಂದಾಗಿ ವಿಲೀನ ಮಾಡಬಹುದು ಮತ್ತು ಇದು ಸಮೀಕರಣದ ಪರಿಹಾರವಾಗಿದೆ ವಾಸ್ತವವಾಗಿ ನಾವು ಇಲ್ಲಿ ಸಮೀಕರಣವನ್ನು 3 ರಿಂದ ಗುಣಿಸಿದ್ದೇವೆ ಈಗ ನಾವು ಇದನ್ನು ಪಡೆದಿದ್ದೇವೆ ಅದು ನಾವು ಪರಿಗಣಿಸಿರುವ ಈ ಅವಕಲನ ಸಮೀಕರಣದ ಪರಿಹಾರವಾಗಿದೆ c 1 ಅನ್ನು ಆದೇಶಿಸಿ ನಮಗೆ f ಸಿಕ್ಕಿತು ಮತ್ತು ನಂತರ ನಾವು ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವನ್ನು ಬರೆಯಬಹುದು ಈಗ ಪ್ರಶ್ನೆಯೆಂದರೆ ನಾವು ಇಲ್ಲಿ ಅದೇ ಪ್ರಕ್ರಿಯೆಯನ್ನು ಅನುಸರಿಸಿದರೆ ಸಮೀಕರಣವು ನಿಖರವಾಗಿರದಿದ್ದಾಗ ಯಾವ ಹಂತದಲ್ಲಿ ನಾವು ಸಮಸ್ಯೆಯನ್ನು ಪಡೆಯುತ್ತೇವೆ ಅಥವಾ ನಾವು ಎಲ್ಲಿ ಸಿಲುಕಿಕೊಳ್ಳುತ್ತೇವೆ ಮತ್ತು ಅಂತಹ f ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಎಲ್ಲಿ ಅರಿತುಕೊಳ್ಳುತ್ತೇವೆ ನಾವು ಇಲ್ಲಿ ಆ ಹಂತಕ್ಕೆ ಹೋಗುವ ಮೊದಲು ನಾವು ಮೊದಲು ಬರೆದಿರುವ ನೇರ ವಿಧಾನವನ್ನು ಬಳಸಿಕೊಂಡು ನಮಗೆ ನೇರ ಸೂತ್ರವೂ ಇದೆ ಇದು ಕೊಟ್ಟಿರುವ ಅವಕಲನ ಸಮೀಕರಣ ಮತ್ತು ಪರಿಹಾರವನ್ನು ನಾವು ನೇರವಾಗಿ ಈ ರೀತಿಯಲ್ಲಿ ಬರೆಯಬಹುದು ಆದ್ದರಿಂದ ಇಲ್ಲಿ ನಿಖರವಾದ ಅವಕಲನ ಸಮೀಕರಣದ ಪರಿಹಾರವನ್ನು ಪಡೆಯಲು ಈ ಸೂತ್ರವನ್ನು ಬಳಸಬಹುದು ಮತ್ತು ಈಗ ಪ್ರಶ್ನೆಯು ನಿಖರವಾಗಿಲ್ಲದ ಪರಿಸ್ಥಿತಿಯ ಬಗ್ಗೆ ನಾನು ಪ್ರಾರಂಭಿಸಿದ ಚರ್ಚೆಗೆ ನಾವು ಹಿಂತಿರುಗುತ್ತೇವೆ ಉದಾಹರಣೆಗೆ ನಾವು ಈ ಸಮೀಕರಣವನ್ನು ಪರಿಗಣಿಸುತ್ತೇವೆ ಮತ್ತು ಈ ಸಮೀಕರಣವು ನಿಖರವಾಗಿಲ್ಲ ಎಂದು ನಾವು ಮೊದಲು ನೋಡುತ್ತೇವೆ ಮತ್ತು ಆದ್ದರಿಂದ ಇದನ್ನು ಮೇಲೆ ಚರ್ಚಿಸಿದ ವಿಧಾನವಾಗಿ ಪರಿಹರಿಸಲಾಗುವುದಿಲ್ಲ ಮತ್ತು ಮುಖ್ಯ ವಿಷಯವೆಂದರೆ ನಾವು ಈಗ ಸಮಸ್ಯೆಯನ್ನು ಎಲ್ಲಿ ಪಡೆಯುತ್ತೇವೆ ಇದು ಒಂದು ಉತ್ಪನ್ನ fನ ಅವಕಲನ ಎಂದು ನಾವು ಊಹಿಸಿದರೆ ಸಮೀಕರಣವು ನಿಖರವಾಗಿಲ್ಲ ಎಂದು ನಿಖರವಾಗಿ ಯಾವ ಹಂತದಲ್ಲಿ ನಾವು ಅರಿತುಕೊಳ್ಳುತ್ತೇವೆ ಉದಾಹರಣೆಗೆ ನಿಖರತೆಗಾಗಿ ನಾವು ಇಲ್ಲಿ ಷರತ್ತನ್ನು ಪರಿಶೀಲಿಸಲಿಲ್ಲ ಮತ್ತು ಕೊಟ್ಟಿರುವ ಅವಕಲನ ಸಮೀಕರಣದಲ್ಲಿ ಮುಂದುವರೆಯುತ್ತೇವೆ ನಂತರ ಏನಾಗುತ್ತೆ ಇಲ್ಲಿ ಪರಿಶೀಲಿಸಲು ಇದು ನಿಜವಲ್ಲ ಇವುಗಳು ಸಮಾನವಲ್ಲ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ನಿಖರವಾದ ಅವಕಲನ ಸಮೀಕರಣವಲ್ಲ ಆದರೆ ನಾವು ಮೊದಲು ಮಾಡಿದ ರೀತಿಯಲ್ಲಿ ನೀವು ಈಗ ಮುಂದುವರಿಸುತ್ತೀರಿ ಇದರರ್ಥ ಇದು ಈ ಎರಡು ಷರತ್ತುಗಳೊಂದಿಗೆ ನಾವು ಈಗ ಇಲ್ಲಿ ಈ x ಗೆ ಸಂಬಂಧಿಸಿದಂತೆ ಇದನ್ನು ಅನುಕಲಿಸುತ್ತೇವೆ ಆದ್ದರಿಂದ ಎಡಭಾಗದಲ್ಲಿ ಇದು y ನ ಉತ್ಪನ್ನ ಎಂದು ನಾವು ಹೇಳುತ್ತಿದ್ದೇವೆ ಬಲಭಾಗದಲ್ಲಿ ನಾವು ಈ ಸಮೀಕರಣದಲ್ಲಿ x ಅನ್ನು ಸಹ ಪಡೆಯುತ್ತಿದ್ದೇವೆ ಆದರೆ ಹಿಂದಿನದರಲ್ಲಿ ಸಮೀಕರಣವು ನಿಖರವಾಗಿರುವಾಗ ನಾವು ಇದನ್ನು x ನ ಉತ್ಪನ್ನವಾಗಿ ಎಂದಿಗೂ ಪಡೆಯುವುದಿಲ್ಲ ಇಲ್ಲಿ ನಾವು ಕೇವಲ y ಪದಗಳನ್ನು ಪಡೆಯುತ್ತೇವೆ ಇಲ್ಲಿ ಇದು x ಮತ್ತು y ಅನ್ನು ಅವಲಂಬಿಸಿರುತ್ತದೆ ಮತ್ತು ಈ ಸಮೀಕರಣವನ್ನು ನಾವು ಪರಿಹರಿಸಲು ಸಾಧ್ಯವಿಲ್ಲ ಏಕೆಂದರೆ ಇದು ಈಗ ಅಸಮಂಜಸವಾಗಿದೆ ಎಡಭಾಗವು ಎಲ್ಲವೂ y ನ ಉತ್ಪನ್ನ ಮತ್ತು ಬಲಭಾಗದಲ್ಲಿ ನಾವು x ಮತ್ತು y ನ ಉತ್ಪನ್ನವನ್ನು ಹೊಂದಿದ್ದೇವೆ ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಇದನ್ನು ಪರಿಹರಿಸಲು ಸಾಧ್ಯವಿಲ್ಲ ಏಕೆಂದರೆ ಇದು ಅಸಮಂಜಸವಾದ ಸಮೀಕರಣವಾಗಿದೆ ಮತ್ತು ಆದ್ದರಿಂದ ಅಂತಹ f ಅನ್ನು ನಾವು ಕಂಡುಹಿಡಿಯಲಾಗುವುದಿಲ್ಲ ಆದ್ದರಿಂದ ತಪ್ಪಾಗಿ ನಾವು ನಿಕರತೆಯನ್ನು ಪರೀಕ್ಷಿಸದೆ ಮುಂದುವರೆಸಿದರೆ ನಾವು ಅಂತಹ ಅವಕಲನ ಸಮೀಕರಣವನ್ನು ಹೊಂದಿರುವ ಭೇದವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ನಂತರ ನಾವು ಈ ಹಂತದಲ್ಲಿ ನಿಖರವಾಗಿ ಸಿಲುಕಿಕೊಳ್ಳುತ್ತೇವೆ ಅಲ್ಲಿ ನಾವು ಮುಂದುವರಿಯಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಅಂತಹ f ಅಸ್ತಿತ್ವದಲ್ಲಿಲ್ಲ ಕೊನೆಯದಾಗಿ ಅವಕಲನ ಸಮೀಕರಣವು ನಿಖರವಾಗಿರಲು ಅಗತ್ಯವಾದ ಮತ್ತು ಸಾಕಷ್ಟು ಷರತ್ತುಗಳು ಮತ್ತು ಸಮೀಕರಣವು ನಿಖರವಾಗಿದೆ ಎಂದು ನಮಗೆ ತಿಳಿದ ನಂತರ ನಾವು f ಅನ್ನು ಕಂಡುಕೊಳ್ಳಬಹುದು ಇದರ ಅವಕಲನ ಈ ಆಗಿದೆ ನಂತರ ನಾವು f ನ ಪರಿಹಾರ ಒಂದು ಸ್ಥಿರಾಂಕಕ್ಕೆ ಸಮನಾವಾಗಿದೆ ಎಂದು ಬರೆಯಬಹುದು ಆದ್ದರಿಂದ ಪರಿಹಾರವನ್ನು ಕಂಡುಹಿಡಿಯುವ ಪ್ರಕ್ರಿಯೆಯು ಅವಕಲನ ಸಮೀಕರಣದ ನಿಖರತೆಯನ್ನು ಪರಿಶೀಲಿಸುತ್ತಿದೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಕೊಟ್ಟಿರುವ ಅವಕಲನ ಸಮೀಕರಣವು ನಿಖರವಾಗಿಲ್ಲದಿದ್ದರೆ ಈ ಪರಿಹಾರವನ್ನು ಪಡೆಯಲು ನಾವು ಯಾವ ವಿಧಾನವನ್ನು ಪ್ರಕ್ರಿಯೆಗೊಳಿಸಬೇಕು ಎಂಬುದನ್ನು ಮುಂದುವರಿಸುತ್ತೇವೆ ಪರಿಹಾರ ಇವುಗಳು ಇಲ್ಲಿ ಬಳಸಲಾದ ಉಲ್ಲೇಖಗಳು ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು